ಹಿಂದಿನ ಉಪನ್ಯಾಸದಲ್ಲಿ ಕೈಗಾರಿಕಾ IoT ಗಾಗಿ ವ್ಯಾಪಾರ ಮಾದರಿಗಳು ಮತ್ತು ಉಲ್ಲೇಖ ಆರ್ಕಿಟೆಕ್ಚರ್ನ ಈ ಮಾಡ್ಯೂಲ್ನ ಉಲ್ಲೇಖ ಆರ್ಕಿಟೆಕ್ಚರ್ನ ಭಾಗ ಒಂದರಲ್ಲಿ ನಾವು IIRA ಫ್ರೇಮ್ವರ್ಕ್ ಅನ್ನು ನೋಡಿದ್ದೇವೆ ಇದನ್ನು ಕೈಗಾರಿಕಾ ಇಂಟರ್ನೆಟ್ ಕನ್ಸೋರ್ಟಿಯಂ IIC ಯ ತಂತ್ರಜ್ಞಾನ ಕಾರ್ಯ ಗುಂಪು ಪ್ರಸ್ತಾಪಿಸಿದೆ ಆದ್ದರಿಂದ ಈ ನಿರ್ದಿಷ್ಟ IIRA ಕೈಗಾರಿಕಾ ಇಂಟರ್ನೆಟ್ ವ್ಯತ್ಯಾಸ ವಾಸ್ತುಶಿಲ್ಪವು ವಿಭಿನ್ನ ವಾಸ್ತುಶಿಲ್ಪದ ಅಂಶಗಳನ್ನು ಹೊಂದಿದೆ ಅವುಗಳಲ್ಲಿ ಒಂದು ಮೂಲತಃ ದೃಷ್ಟಿಕೋನಗಳು ನಿರ್ದಿಷ್ಟ ಉದ್ಯಮದಲ್ಲಿ IIoT ಅನ್ನು ಕಾರ್ಯಗತಗೊಳಿಸಲು ಬಳಸಬಹುದಾದ ವಿವಿಧ ರೀತಿಯ ಮಾದರಿಗಳ ಹಿಂದಿನ ಉಪನ್ಯಾಸದಲ್ಲಿ ನಾವು ಹಿಂದಿನ ಸಾಹಿತ್ಯದಲ್ಲಿ ಒಂದನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಮತ್ತಷ್ಟು ಮುಂದೆ ಹೋಗುತ್ತೇವೆ ಮತ್ತು ದೃಷ್ಟಿಕೋನಗಳ ವಿಭಿನ್ನ ಅಂಶಗಳನ್ನು ನೋಡುತ್ತೇವೆ ಮತ್ತು ದೃಷ್ಟಿಕೋನಗಳಲ್ಲಿ ಮತ್ತಷ್ಟು ತಾಂತ್ರಿಕತೆಗಳು ಮತ್ತು ವಿವಿಧ ರೀತಿಯ ದೃಷ್ಟಿಕೋನಗಳು ಹೇಗೆ ಇವೆ ಇವುಗಳನ್ನು ವಿವಿಧ ಕೈಗಾರಿಕಾ ಅಗತ್ಯಗಳ ಅವಶ್ಯಕತೆಗಳನ್ನು ಪೂರೈಸಲು ಅಳವಡಿಸಿಕೊಳ್ಳಬಹುದು ಆದ್ದರಿಂದ ನಾವು ಈ ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದೇವೆ IIRA ದೃಷ್ಟಿಕೋನಗಳು ಇದು ಕೈಗಾರಿಕಾ ಇಂಟರ್ನೆಟ್ ಕನ್ಸೋರ್ಟಿಯಂ ಅಭಿವೃದ್ಧಿಪಡಿಸಿದ ಬಳಕೆಯ ಪ್ರಕರಣಗಳನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ ಅದು ವಿಭಿನ್ನ ಪ್ರಕಾರಗಳಾಗಿರಬಹುದು ನಾವು ವ್ಯಾಪಾರ ದೃಷ್ಟಿಕೋನ ಬಳಕೆಯ ದೃಷ್ಟಿಕೋನ ಕ್ರಿಯಾತ್ಮಕ ದೃಷ್ಟಿಕೋನ ಮತ್ತು ಅನುಷ್ಠಾನದ ದೃಷ್ಟಿಕೋನವನ್ನು ಹೊಂದಿದ್ದೇವೆ ಆದ್ದರಿಂದ ಈ ದೃಷ್ಟಿಕೋನವು ಒಂದು ಪುನರಾವರ್ತನೆಯಂತೆಯೇ ಇದು ವಿಭಿನ್ನ ಆಲೋಚನೆಗಳ ಸಂಗ್ರಹದಂತಿದೆ ಮತ್ತು ಈ ವಿಚಾರಗಳ ಸಂಗ್ರಹವು ಮಧ್ಯಸ್ಥಗಾರರಿಂದ ಬರುತ್ತಿದೆ ಈ ದೃಷ್ಟಿಕೋನಗಳು ಮೂಲಭೂತವಾಗಿ ವಿಭಿನ್ನ ಮಧ್ಯಸ್ಥಗಾರರಿಂದ ಬರುತ್ತಿವೆ ಆದ್ದರಿಂದ ನಾವು ವ್ಯವಹಾರದ ದೃಷ್ಟಿಕೋನವನ್ನು ಹೊಂದಿದ್ದೇವೆ ಅವರು ಅದರ ವ್ಯವಹಾರದ ಅಂಶಗಳ ಬಗ್ಗೆ ಕಾಳಜಿ ವಹಿಸುತ್ತಾರೆ ವಿಭಿನ್ನ ಮಧ್ಯಸ್ಥಗಾರರ ಬಳಕೆಯ ದೃಷ್ಟಿಕೋನದಿಂದ ಕಾರ್ಯಗತಗೊಳಿಸಬೇಕಾದ ಆಲೋಚನೆಗಳು ಯಾವುವು ಎಂಬ ಕಾಳಜಿಗಳು ಯಾವುವು ಅದೇ ರೀತಿ ಕ್ರಿಯಾತ್ಮಕ ದೃಷ್ಟಿಕೋನ ಮತ್ತು ಅನುಷ್ಠಾನದ ದೃಷ್ಟಿಕೋನ ಆದ್ದರಿಂದ ಇದನ್ನು ಈಗ ವಾಸ್ತುಶಾಸ್ತ್ರೀಯವಾಗಿ ಇಲ್ಲಿ ಚಿತ್ರದ ರೂಪದಲ್ಲಿ ತೋರಿಸಲಾಗಿದೆ ಆದ್ದರಿಂದ ನೀವು ಈ ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದ್ದೇವೆ ವ್ಯವಹಾರ ದೃಷ್ಟಿಕೋನ ಬಳಕೆಯ ದೃಷ್ಟಿಕೋನ ಕ್ರಿಯಾತ್ಮಕ ದೃಷ್ಟಿಕೋನ ಮತ್ತು ಅನುಷ್ಠಾನದ ದೃಷ್ಟಿಕೋನ ಮತ್ತು ಈ ಎಲ್ಲಾ ದೃಷ್ಟಿಕೋನಗಳು ಮೂಲತಃ ಈ ವಿಭಿನ್ನ ಮಧ್ಯಸ್ಥಗಾರರಿಂದ ಬರುತ್ತವೆ ಈ ವಿಚಾರಗಳ ಈ ದೃಷ್ಟಿಕೋನಗಳನ್ನು ಪರಿಷ್ಕರಿಸಲಾಗಿದೆ ಮತ್ತು ಅವುಗಳನ್ನು ಮೌಲ್ಯೀಕರಿಸಲಾಗುತ್ತದೆ ಮತ್ತು ಅಂತಿಮವಾಗಿ ವಿಭಜನೆಯ ನಂತರ ವಿಭಿನ್ನ ಆಲೋಚನೆಗಳ ಅನುಷ್ಠಾನ ಮತ್ತು ನಿಯೋಜನೆಯಲ್ಲಿ ಮತ್ತಷ್ಟು ಮಾರ್ಗದರ್ಶನ ನೀಡಲು ಇವು ಸಹಾಯ ಮಾಡುತ್ತವೆ ಆದ್ದರಿಂದ ಈ ಆಲೋಚನೆಗಳನ್ನು ಆರೋಗ್ಯ ಉತ್ಪಾದನೆ ಇಂಧನ ಗಣಿಗಾರಿಕೆ ಸಾರಿಗೆ ಮತ್ತು ದಾಸ್ತಾನು ನಿರ್ವಹಣೆಯಂತಹ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯಗತಗೊಳಿಸಬಹುದು ಈ ಪ್ರತಿಯೊಂದು ದೃಷ್ಟಿಕೋನವನ್ನು ಸ್ವಲ್ಪ ಹೆಚ್ಚು ವಿವರವಾಗಿ ನೋಡೋಣ ಆದ್ದರಿಂದ ನಾವು ಮೊದಲಿಗೆ ವ್ಯಾಪಾರ ದೃಷ್ಟಿಕೋನವನ್ನು ಹೊಂದಿದ್ದೇವೆ ವ್ಯಾಪಾರದ ದೃಷ್ಟಿಕೋನದಿಂದ ನಾವು ವ್ಯಾಪಾರ ನಿರ್ಧಾರ ತೆಗೆದುಕೊಳ್ಳುವವರ ಬಗ್ಗೆ ಮಾತನಾಡುತ್ತಿದ್ದೇವೆ ಗ್ರಾಹಕರ ಅಗತ್ಯತೆಗಳನ್ನು ಸುಧಾರಿಸುವುದು ಗ್ರಾಹಕರ ಅಗತ್ಯತೆಗಳನ್ನು ಪೂರೈಸುವುದು ಗ್ರಾಹಕರನ್ನು ತೃಪ್ತಿಪಡಿಸುವುದು ಮತ್ತು ವ್ಯಾಪಾರದ ನಿರ್ಧಾರದ ವಿಷಯದಲ್ಲಿ ನಿರ್ದಿಷ್ಟ ದೃಷ್ಟಿಕೋನವನ್ನು ಹೊಂದಿರುವ ಮತ್ತು ಕೆಲವು ಮೌಲ್ಯಗಳನ್ನು ಹೊಂದಿರುವ ವ್ಯಾಪಾರ ನಿರ್ಧಾರ ತೆಗೆದುಕೊಳ್ಳುವವರನ್ನು ನಾವು ಹೊಂದಿದ್ದೇವೆ ತಯಾರಕರು ಕೆಲವು ಪ್ರಮುಖ ಉದ್ದೇಶಗಳನ್ನು ಹೊಂದಿದ್ದಾರೆ ಮತ್ತೊಂದೆಡೆ ಕೆಲವು ಉದ್ದೇಶಗಳನ್ನು ಹೊಂದಿರುವ ಮತ್ತು ಕೆಲವು ಮೂಲಭೂತ ಸಾಮರ್ಥ್ಯಗಳನ್ನು ಹೊಂದಿರುವ ಈ ಸಿಸ್ಟಮ್ ಎಂಜಿನಿಯರ್ಗಳನ್ನು ನಾವು ಹೊಂದಿದ್ದೇವೆ ಈ ಪ್ರಮುಖ ಉದ್ದೇಶಗಳು ಮತ್ತು ಮೂಲಭೂತ ಸಾಮರ್ಥ್ಯಗಳು ಒಟ್ಟಾಗಿ ನಿಯೋಜಿಸಬೇಕಾದ IIoT ಸಿಸ್ಟಮ್ನ ಸಿಸ್ಟಮ್ ಅಗತ್ಯತೆಗಳ ಪಟ್ಟಿಯನ್ನು ಚಾಲನೆ ಮಾಡಲು ಸಹಾಯ ಮಾಡುತ್ತದೆ ಮತ್ತು ಇದು ಈ ಉದ್ದೇಶದ ಜೊತೆಗೆ ಸಿಸ್ಟಮ್ ಅಗತ್ಯತೆಗಳನ್ನು ಒಟ್ಟಿಗೆ ಸಹಾಯ ಮಾಡುತ್ತದೆ ಈ ಉದ್ದೇಶವು ಬಳಕೆಯ ಚಟುವಟಿಕೆಗಳನ್ನು ತಲುಪಲು ಸಹಾಯ ಮಾಡುತ್ತದೆ ವ್ಯಾಪಾರದ ಅವಶ್ಯಕತೆಗಳನ್ನು ಪೂರೈಸಲು ಇದು ವ್ಯಾಪಾರ ದೃಷ್ಟಿಕೋನವಾಗಿದೆ ಆದ್ದರಿಂದ IIoT ವ್ಯವಸ್ಥೆಯ ದೃಷ್ಟಿಕೋನದಿಂದ ವ್ಯಾಪಾರ ದೃಷ್ಟಿಕೋನವು ವ್ಯಾಪಾರ ಮೌಲ್ಯ ನಿರೀಕ್ಷಿತ ROI ನಿರ್ವಹಣೆಯ ವೆಚ್ಚ ಮತ್ತು ಉತ್ಪನ್ನ ಹೊಣೆಗಾರಿಕೆಗೆ ಸಂಬಂಧಿಸಿದೆ ಮಧ್ಯಸ್ಥಗಾರರು ವ್ಯವಹಾರದ ದೃಷ್ಟಿಕೋನದಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತಾರೆ ಮಧ್ಯಸ್ಥಗಾರರು ವ್ಯವಹಾರವನ್ನು ಬೆಂಬಲಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ ಅವರು ವ್ಯವಹಾರದ ದಿಕ್ಕನ್ನು ಬಲವಾಗಿ ಪ್ರಭಾವಿಸುತ್ತಾರೆ ಮತ್ತು IoT ವ್ಯವಸ್ಥೆಗಳ ಪರಿಕಲ್ಪನೆ ಮತ್ತು ಅಭಿವೃದ್ಧಿಯಲ್ಲಿ ಚಾಲನೆ ಮಾಡುತ್ತಾರೆ ವ್ಯಾಪಾರ ದೃಷ್ಟಿಕೋನದಲ್ಲಿನ ದೃಷ್ಟಿ ಗುಣಲಕ್ಷಣವು ಸಂಸ್ಥೆಯು ಭವಿಷ್ಯದಲ್ಲಿ ಇರಲಿರುವ ಸಂಸ್ಥೆಯ ದೃಷ್ಟಿಯನ್ನು ವಿವರಿಸುತ್ತದೆ ಮತ್ತು ಸಂಸ್ಥೆಯು ಮುಂದೆ ಕೆಲಸ ಮಾಡಲು ಹೊರಟಿರುವ ವ್ಯವಹಾರಕ್ಕೆ ನಿರ್ದೇಶನವನ್ನು ನೀಡುತ್ತದೆ ವ್ಯಾಪಾರ ದೃಷ್ಟಿಕೋನದಲ್ಲಿನ ಮೌಲ್ಯಗಳು ದೃಷ್ಟಿಯನ್ನು ಸೂಚಿಸುತ್ತವೆ ಮಧ್ಯಸ್ಥಗಾರರಿಂದ ಗುರುತಿಸಲ್ಪಟ್ಟಿದೆ ಅವರು ದೃಷ್ಟಿಯ ಅರ್ಹತೆಯ ಬಗ್ಗೆ ತರ್ಕವನ್ನು ಒದಗಿಸುವ ನಿಧಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಇತ್ಯಾದಿ ಮತ್ತು ಕೆಲವು ಪ್ರಮುಖ ಉದ್ದೇಶಗಳಿವೆ ಈ ಪ್ರಮುಖ ಉದ್ದೇಶಗಳು ಸಮಯಕ್ಕೆ ಸೀಮಿತವಾಗಿರಬೇಕು ಮತ್ತು ಅಳೆಯಬಹುದಾದಂತಿರಬೇಕು ಮತ್ತು ಅವುಗಳನ್ನು ವ್ಯವಸ್ಥೆಯಿಂದ ನಿರೀಕ್ಷಿತ ಉನ್ನತ ಮಟ್ಟದ ತಾಂತ್ರಿಕ ವ್ಯವಹಾರದ ಫಲಿತಾಂಶವಾಗಿ ವ್ಯಕ್ತಪಡಿಸಲಾಗುತ್ತದೆ ಮೂಲಭೂತ ಸಾಮರ್ಥ್ಯಗಳು ಉನ್ನತ ಮಟ್ಟದ ವಿಶೇಷಣಗಳಾಗಿವೆ ಇದು ವ್ಯವಹಾರ ಕಾರ್ಯಗಳನ್ನು ಪೂರ್ಣಗೊಳಿಸಲು ಅವಶ್ಯಕವಾಗಿದೆ ಮೂಲಭೂತ ಸಾಮರ್ಥ್ಯಗಳ ಗುರುತಿಸುವಿಕೆಗೆ ಪ್ರಮುಖ ಉದ್ದೇಶಗಳು ಆಧಾರವಾಗಿವೆ ಮೂಲಭೂತ ಸಾಮರ್ಥ್ಯಗಳು ಎಂದರೆ ಸಾಮರ್ಥ್ಯಗಳು ಅವುಗಳು ಮೂಲಭೂತವಾದವುಗಳಾಗಿವೆ ಅವುಗಳು ಸಂಘಟನೆಯ ಸಾಮರ್ಥ್ಯಗಳು ಕೆಲವು ಮೂಲಭೂತ ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸುತ್ತವೆ ಆದ್ದರಿಂದ ಅವುಗಳನ್ನು ಮೂಲತಃ ಸ್ವತಂತ್ರವಾಗಿ ನಿರ್ದಿಷ್ಟಪಡಿಸಲಾಗಿದೆ ಮಧ್ಯಸ್ಥಗಾರರು ನಿರ್ದಿಷ್ಟ ವ್ಯವಸ್ಥೆಗೆ ಅಗತ್ಯವಾದ ಉದ್ದೇಶಗಳಿಂದ ಮೂಲಭೂತ ಸಾಮರ್ಥ್ಯಗಳನ್ನು ಪಡೆಯುತ್ತಾರೆ ಈಗ ನಾವು ವ್ಯಾಪಾರದ ದೃಷ್ಟಿಕೋನದ ನಂತರ ಬಳಕೆಯ ದೃಷ್ಟಿಕೋನವನ್ನು ನೋಡೋಣ ಮತ್ತು ನಾವು ಇಲ್ಲಿ ನೋಡಬಹುದಾದಂತೆ ಇದು ಮೂಲತಃ ಏಜೆಂಟ್ಗಳ ಪರಿಕಲ್ಪನೆಯ ಮೂಲಕ ಮಾರ್ಗದರ್ಶಿಸಲ್ಪಡುತ್ತದೆ ಆದ್ದರಿಂದ ಏಜೆಂಟ್ಗಳು ಮೂಲತಃ ನಿಯಂತ್ರಣ ಏಜೆಂಟ್ಗಳು ವ್ಯವಸ್ಥೆಯನ್ನು ನಿಯಂತ್ರಿಸುತ್ತಾರೆ ವ್ಯವಸ್ಥೆಯು ಕೆಲವು ಪಾತ್ರಗಳನ್ನು ಹೊಂದಿದೆ ಏಜೆಂಟರು ಮೂಲತಃ ಸಿಸ್ಟಮ್ನಲ್ಲಿ ಕೆಲವು ಪಾತ್ರಗಳನ್ನು ಬದಲಿಗೆ ವ್ಯವಸ್ಥೆಯಲ್ಲಿ ಹೊಂದಿರುತ್ತಾರೆ ವ್ಯವಸ್ಥೆಯ ಪಾತ್ರಗಳು ಮತ್ತು ಚಟುವಟಿಕೆಗಳು ಕಾರ್ಯ ನಿರ್ವಹಿಸಬೇಕಾದ ಕಾರ್ಯಗಳನ್ನು ವ್ಯಾಖ್ಯಾನಿಸಲು ಸಹಾಯ ಮಾಡುತ್ತದೆ ಈ ವಿಭಿನ್ನ ಕಾರ್ಯಗಳ ಕೆಲವು ಕ್ರಿಯಾತ್ಮಕ ಘಟಕಗಳು ಮತ್ತು ಅನುಷ್ಠಾನ ಘಟಕಗಳಿವೆ ಆದ್ದರಿಂದ ಬಳಕೆಯ ದೃಷ್ಟಿಕೋನಗಳು ವ್ಯಾಪಾರ ದೃಷ್ಟಿಕೋನದಲ್ಲಿ ಗುರುತಿಸಲಾದ ಪ್ರಮುಖ ಸಾಮರ್ಥ್ಯಗಳು ಮತ್ತು ಕೆಲಸದ ವಿವಿಧ ಘಟಕಗಳನ್ನು ಸಂಘಟಿಸುವ ಚಟುವಟಿಕೆಗಳೊಂದಿಗೆ ಸಂಬಂಧಿಸಿವೆ ಆದ್ದರಿಂದ ಕಾರ್ಯವು ಬಳಕೆಯ ದೃಷ್ಟಿಕೋನದ ಸನ್ನಿವೇಶದಲ್ಲಿದೆ ಕಾರ್ಯವು ಕೆಲಸದ ಮೂಲಭೂತ ಘಟಕವಾಗಿದೆ ಅದನ್ನು ಪಕ್ಷವು ನಿರ್ವಹಿಸುತ್ತದೆ ಅದು ನಿರ್ದಿಷ್ಟ ಪಾತ್ರವನ್ನು ವಹಿಸುತ್ತದೆ ಈಗ ಈ ಕಾರ್ಯವನ್ನು ಕಾರ್ಯಗತಗೊಳಿಸಬೇಕು ಈ ಕಾರ್ಯವನ್ನು ಕೆಲವು ಪಾತ್ರಗಳಿಂದ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಈ ಕಾರ್ಯಗಳು ಕ್ರಿಯಾತ್ಮಕ ನಕ್ಷೆ ಮತ್ತು ಅನುಷ್ಠಾನ ನಕ್ಷೆಯನ್ನು ಹೊಂದಿರುತ್ತವೆ ಆದ್ದರಿಂದ ಈ ಕಾರ್ಯಗಳು ಮೂಲಭೂತವಾಗಿ ಕ್ರಿಯಾತ್ಮಕ ನಕ್ಷೆ ಮತ್ತು ಅನುಷ್ಠಾನ ನಕ್ಷೆಯನ್ನು ಹೊಂದಿವೆ ಕ್ರಿಯಾತ್ಮಕ ನಕ್ಷೆಯು ಮೂಲತಃ ಕಾರ್ಯ ನಕ್ಷೆಗಳ ಕ್ರಿಯಾತ್ಮಕ ಘಟಕದ ಬಗ್ಗೆ ಮಾತನಾಡುತ್ತದೆ ಮತ್ತು ಅನುಷ್ಠಾನ ನಕ್ಷೆಯು ಆ ಕಾರ್ಯಗಳ ಕಾರ್ಯಗತಗೊಳಿಸುವಿಕೆ ಕಾರ್ಯಗಳ ಕ್ರಿಯಾತ್ಮಕ ಘಟಕದ ಕಾರ್ಯಗತಗೊಳಿಸುವಿಕೆಯ ಬಗ್ಗೆ ಮಾತನಾಡುತ್ತದೆ ಮತ್ತು ಕ್ರಿಯಾತ್ಮಕ ನಕ್ಷೆ ಮತ್ತು ಕಾರ್ಯಗಳ ಅನುಷ್ಠಾನದ ನಕ್ಷೆ ಆದ್ದರಿಂದ ಪಾತ್ರವು ಒಂದು ಘಟಕ ಅಥವಾ ಸಂಸ್ಥೆಯಿಂದ ಭಾವಿಸಲಾದ ಸಾಮರ್ಥ್ಯಗಳ ಗುಂಪಾಗಿದೆ ಪಾತ್ರಗಳನ್ನು ಪ್ರಾರಂಭಿಸಲಾಗುತ್ತದೆ ಮತ್ತು ಪಾತ್ರಗಳು ಮೂಲತಃ ವಿಭಿನ್ನ ಕಾರ್ಯಗಳ ಕಾರ್ಯಗತಗೊಳಿಸಲು ಸಿಸ್ಟಮ್ನೊಂದಿಗೆ ಸಂವಹನ ನಡೆಸಲು ಸಹಾಯ ಮಾಡುತ್ತದೆ ಚಟುವಟಿಕೆಯು ನಿರ್ದಿಷ್ಟ ಕಾರ್ಯಗಳ ಸಮನ್ವಯವಾಗಿದೆ ಇದು ಸಿಸ್ಟಮ್ನ ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಬಳಕೆಯನ್ನು ಅರಿತುಕೊಳ್ಳಲು ಅಗತ್ಯವಾಗಿರುತ್ತದೆ ಮತ್ತು ಚಟುವಟಿಕೆಗಳನ್ನು ಪುನರಾವರ್ತಿತವಾಗಿ ಕಾರ್ಯಗತಗೊಳಿಸಲಾಗುತ್ತದೆ ಚಟುವಟಿಕೆಗಳು ಸಿಸ್ಟಮ್ ಎಕ್ಸಿಕ್ಯೂಶನ್ ಅನ್ನು ಪ್ರಚೋದಿಸುತ್ತದೆ ವರ್ಕ್ಫ್ಲೋ ಅನ್ನು ಪ್ರಚೋದಿಸುತ್ತದೆ ಕಾರ್ಯಗತಗೊಳಿಸುವಿಕೆಯಿಂದ ವಿಭಿನ್ನ ನಿರ್ಬಂಧಗಳನ್ನು ಪ್ರಚೋದಿಸುತ್ತದೆ ಮತ್ತು ಕಾರ್ಯಗತಗೊಳಿಸುವಿಕೆಯ ವಿಭಿನ್ನ ಪರಿಣಾಮಗಳ ಆಧಾರದ ಮೇಲೆ ಸಂವಹನ ನಡೆಸುತ್ತದೆ ಚಟುವಟಿಕೆಯ ಅಂಶಗಳು ಪ್ರಚೋದಿಸಲ್ಪಡುತ್ತವೆ ಕೆಲಸದ ಹರಿವು ಪರಿಣಾಮಗಳು ಮತ್ತು ನಿರ್ಬಂಧಗಳು ಟ್ರಿಗ್ಗರ್ ಮೂಲಭೂತವಾಗಿ ಚಟುವಟಿಕೆಯನ್ನು ಪ್ರಾರಂಭಿಸುವ ಪರಿಸ್ಥಿತಿಗಳು ಕೆಲಸದ ಹರಿವು ಅನುಕ್ರಮ ಸಮಾನಾಂತರ ಷರತ್ತುಬದ್ಧ ಪುನರಾವರ್ತನೆ ಇತ್ಯಾದಿ ಆದ್ದರಿಂದ ಕೆಲಸದ ಹರಿವು ಮೂಲಭೂತವಾಗಿ ವಿಭಿನ್ನ ಕಾರ್ಯಗಳ ನಡುವೆ ಕೆಲಸದ ಹರಿವು ಎಫೆಕ್ಟ್ ಎನ್ನುವುದು ಚಟುವಟಿಕೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ನಂತರ IIoT ಸಿಸ್ಟಮ್ನ ಸ್ಥಿತಿಯಾಗಿದೆ ಮತ್ತು ನಿರ್ಬಂಧಗಳು ಮೂಲಭೂತವಾಗಿ ಸಿಸ್ಟಮ್ ಗುಣಲಕ್ಷಣಗಳ ಬಗ್ಗೆ ಮಾತನಾಡುತ್ತವೆ ಅದನ್ನು ಕಾರ್ಯಗತಗೊಳಿಸುವ ಸಮಯದಲ್ಲಿ ಕಾಯ್ದಿರಿಸಬೇಕು ನಾವು ನಿಯಂತ್ರಣ ಡೊಮೇನ್ ಕಾರ್ಯಾಚರಣೆಗಳ ಡೊಮೇನ್ ಮಾಹಿತಿ ಡೊಮೇನ್ ಅಪ್ಲಿಕೇಶನ್ ಡೊಮೇನ್ ಮತ್ತು ವ್ಯಾಪಾರ ಡೊಮೇನ್ ಹೊಂದಿರುವ ಕ್ರಿಯಾತ್ಮಕ ದೃಷ್ಟಿಕೋನ ಇದು ಆದ್ದರಿಂದ ಈ ಕ್ರಿಯಾತ್ಮಕ ದೃಷ್ಟಿಕೋನವು ಈ ರೀತಿ ಕಾರ್ಯನಿರ್ವಹಿಸುತ್ತದೆ ಇಲ್ಲಿರುವ ಮುಖ್ಯ ಅಂಶವೆಂದರೆ ಡೊಮೇನ್ ಘಟಕ ನಿಯಂತ್ರಣ ಡೊಮೇನ್ ಘಟಕ ಆದ್ದರಿಂದ ಈ ನಿಯಂತ್ರಣ ಡೊಮೇನ್ ಘಟಕವು ಮೂಲತಃ ಚಕ್ರ ನಿಯಂತ್ರಣವನ್ನು ಕಾರ್ಯಗತಗೊಳಿಸುವಿಕೆ ಮತ್ತು ಸಂವಹನವನ್ನು ಕಳುಹಿಸುತ್ತದೆ ಆದ್ದರಿಂದ ಮೂಲಭೂತವಾಗಿ ಇದು ಸೈಬರ್ಫಿಸಿಕಲ್ ವ್ಯವಸ್ಥೆಗಳಲ್ಲಿ ಚಾಲನೆ ಮಾಡುವ ಒಂದು ಚಕ್ರವಾಗಿದೆ ಆದ್ದರಿಂದ ಈ ನಿಯಂತ್ರಣ ಡೊಮೇನ್ ಮತ್ತು ಈ ನಿರ್ದಿಷ್ಟ ಚಕ್ರದಲ್ಲಿ ಅದರ ಪಾತ್ರವು ಬಹಳ ಮುಖ್ಯವಾದ ದೃಷ್ಟಿಕೋನವಾಗಿದೆ ಇದು ಮೂಲಭೂತವಾಗಿ ಕ್ರಿಯಾತ್ಮಕ ದೃಷ್ಟಿಕೋನವಾಗಿದೆ ನಿಯಂತ್ರಣ ಡೊಮೇನ್ ಕೈಗಾರಿಕಾ ನಿಯಂತ್ರಣ ವ್ಯವಸ್ಥೆಯಿಂದ ನಿರ್ವಹಿಸಲ್ಪಡುವ ಕಾರ್ಯಗಳ ಗುಂಪನ್ನು ಪ್ರತಿನಿಧಿಸುತ್ತದೆ ಮತ್ತು ಇವುಗಳು ವಿವಿಧ ರೀತಿಯ ಸಂವೇದನೆಯಾಗಿರಬಹುದು ಅಂದರೆ ಸಂವೇದಕ ನೋಡ್ಗಳಿಂದ ಡೇಟಾವನ್ನು ಓದುವುದು ದತ್ತಾಂಶವನ್ನು ಬರೆಯುವುದು ಮತ್ತು ಸಿಗ್ನಲ್ಗಳನ್ನು ಪ್ರಚೋದಕ ಮತ್ತು ಸಂವಹನಕ್ಕೆ ನಿಯಂತ್ರಿಸುವುದು ಇದು ಮೂಲತಃ ಸಂವೇದಕಗಳು ಆಕ್ಟಿವೇಟರ್ಗಳು ಗೇಟ್ವೇಗಳು ಮತ್ತು ಇತರ ಅಂಚಿನ ಸಾಧನಗಳನ್ನು ಸಂಪರ್ಕಿಸುವ ಕುರಿತು ಮಾತನಾಡುತ್ತದೆ ಆದ್ದರಿಂದ ಕ್ರಿಯಾತ್ಮಕ ದೃಷ್ಟಿಕೋನದಿಂದ ಕೆಲವು ಪರಿಕಲ್ಪನೆಗಳು ಪ್ರಮುಖ ಭವಿಷ್ಯಜ್ಞಾನಗಳಾಗಿವೆ ಇದು ಮೂಲತಃ ಆಕ್ಟ್ ಪ್ರೊಗ್ನೋಸ್ಟಿಕ್ಸ್ ಆಗಿದೆ ಮೂಲಭೂತವಾಗಿ IIoT ಸಿಸ್ಟಮ್ನ ಕೆಲವು ಮುನ್ಸೂಚಕ ವಿಶ್ಲೇಷಣಾ ಎಂಜಿನ್ನ ಕ್ರಿಯೆಯಾಗಿದೆ ನಂತರ ನಾವು ಡಯಾಗ್ನೋಸ್ಟಿಕ್ಸ್ ಮತ್ತು ಮಾನಿಟರಿಂಗ್ ಅನ್ನು ಹೊಂದಿದ್ದೇವೆ ಇದು ನೈಜ ಸಮಯದ ಮೇಲ್ವಿಚಾರಣೆ ಮತ್ತು ಪತ್ತೆಹಚ್ಚುವಿಕೆಯನ್ನು ಸಕ್ರಿಯಗೊಳಿಸುತ್ತದೆ ಮತ್ತು ಸಮಸ್ಯೆಗಳ ಸಂಭವಿಸುವಿಕೆಯ ಮುನ್ಸೂಚನೆ ಮತ್ತು ಆಪ್ಟಿಮೈಸೇಶನ್ ಇದು ಆಸ್ತಿ ವಿಶ್ವಾಸಾರ್ಹತೆ ಮತ್ತು ಕಾರ್ಯಕ್ಷಮತೆಯನ್ನು ಸುಧಾರಿಸುತ್ತದೆ ಮತ್ತು ಶಕ್ತಿಯ ಬಳಕೆಯನ್ನು ಕಡಿಮೆ ಮಾಡುತ್ತದೆ ಲಭ್ಯತೆ ಮತ್ತು ಬಳಸುತ್ತಿರುವ ಸ್ವತ್ತುಗಳಿಗೆ ಅನುಗುಣವಾಗಿ ಉತ್ಪಾದನೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಮಾಹಿತಿ ಡೊಮೇನ್ ವಿವಿಧ ಡೊಮೇನ್ಗಳಿಂದ ಡೇಟಾವನ್ನು ಜೋಡಿಸಲು ಜವಾಬ್ದಾರರಾಗಿರುವ ಕಾರ್ಯಗಳ ಗುಂಪನ್ನು ಪ್ರತಿನಿಧಿಸುತ್ತದೆ ಅಲ್ಲಿ ಡೇಟಾವು ಡೇಟಾ ಸಂಸ್ಕರಣೆ ವಾಕ್ಯರಚನೆಯ ರೂಪಾಂತರ ಶಬ್ದಾರ್ಥದ ರೂಪಾಂತರ ಡೇಟಾ ನಿರಂತರತೆ ಮತ್ತು ಸಂಗ್ರಹಣೆ ಮತ್ತು ಡೇಟಾ ವಿತರಣೆಯ ಗುಣಮಟ್ಟವನ್ನು ಒಳಗೊಂಡಿರುತ್ತದೆ ಕ್ರಿಯಾತ್ಮಕ ಡೊಮೇನ್ ವಿವಿಧ ಡೊಮೇನ್ಗಳಿಂದ ಡೇಟಾವನ್ನು ಜೋಡಿಸಲು ಡೇಟಾವನ್ನು ಪರಿವರ್ತಿಸಲು ಸಿಸ್ಟಮ್ನಲ್ಲಿ ಡೇಟಾವನ್ನು ಮುಂದುವರಿಸಲು ಮತ್ತು ಡೇಟಾವನ್ನು ಮಾಡೆಲಿಂಗ್ ಮತ್ತು ವಿಶ್ಲೇಷಿಸಲು ಜವಾಬ್ದಾರರಾಗಿರುವ ಕಾರ್ಯಗಳ ಗುಂಪನ್ನು ಪ್ರತಿನಿಧಿಸುತ್ತದೆ ಅಪ್ಲಿಕೇಶನ್ ಡೊಮೇನ್ ನಿರ್ದಿಷ್ಟ ವ್ಯವಹಾರ ಕಾರ್ಯಗಳನ್ನು ಅರಿತುಕೊಳ್ಳಲು ಅಪ್ಲಿಕೇಶನ್ ತರ್ಕವನ್ನು ಕಾರ್ಯಗತಗೊಳಿಸುವ ಕಾರ್ಯಗಳ ಗುಂಪನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇಲ್ಲಿ ಮೂಲಭೂತವಾಗಿ ನೀವು ತರ್ಕಗಳು ಮತ್ತು ನಿಯಮಗಳ API ಗಳು ಮತ್ತು UI ಗಳ ಬಗ್ಗೆ ಮಾತನಾಡುತ್ತಿದ್ದೀರಿ ವ್ಯಾಪಾರ ಡೊಮೇನ್ ಸಾಂಪ್ರದಾಯಿಕ ಅಥವಾ ಹೊಸ ರೀತಿಯ ವ್ಯಾಪಾರ ಕಾರ್ಯದೊಂದಿಗೆ ಸಂಯೋಜಿಸುವ ಮೂಲಕ IIoT ವ್ಯವಸ್ಥೆಯ ಅಂತ್ಯದ ಕಾರ್ಯಾಚರಣೆಗಳನ್ನು ಸಕ್ರಿಯಗೊಳಿಸುವ ಕಾರ್ಯಗಳ ಗುಂಪನ್ನು ಪ್ರತಿನಿಧಿಸುತ್ತದೆ ಇದು ಮೂಲಭೂತವಾಗಿ ಪೋಷಕ ವ್ಯಾಪಾರ ಪ್ರಕ್ರಿಯೆಗಳು ಮತ್ತು ಕಾರ್ಯವಿಧಾನದ ಚಟುವಟಿಕೆಗಳನ್ನು ಒಳಗೊಂಡಿರುತ್ತದೆ ಅನುಷ್ಠಾನದ ದೃಷ್ಟಿಕೋನವು IIoT ಯ ವಾಸ್ತುಶಿಲ್ಪವನ್ನು ಉತ್ಪಾದಿಸುವ IIoT ವ್ಯವಸ್ಥೆಯ ತಾಂತ್ರಿಕ ಪ್ರಸ್ತುತಿಗೆ ಸಂಬಂಧಿಸಿದೆ ಇದು ಪರಸ್ಪರ ಸಂಪರ್ಕದ ರಚನೆ ವಿತರಣೆ ಸ್ಥಳಶಾಸ್ತ್ರಟೊಪಾಲಜಿ ಮತ್ತು ವಿಭಿನ್ನ ಘಟಕಗಳ ಪರಸ್ಪರ ಸಂಪರ್ಕ ಮತ್ತು ಚಟುವಟಿಕೆಗಳ ಅನುಷ್ಠಾನ ನಕ್ಷೆ ಬಳಕೆಯ ದೃಷ್ಟಿಕೋನದಿಂದ ಕ್ರಿಯಾತ್ಮಕ ಘಟಕಗಳಿಗೆ ಗುರುತಿಸಲ್ಪಟ್ಟಿದೆ ಇದರೊಂದಿಗೆ ನಾವು IIC ಪ್ರಸ್ತಾಪಿಸಿದ ಉಲ್ಲೇಖ ಆರ್ಕಿಟೆಕ್ಚರ್ನ ಉಪನ್ಯಾಸವನ್ನು ಕೊನೆಗೊಳಿಸುತ್ತೇವೆ ಇದು ಕೈಗಾರಿಕಾ ಇಂಟರ್ನೆಟ್ ವ್ಯತ್ಯಾಸದ ವಾಸ್ತುಶಿಲ್ಪ IIRA ಆಗಿದೆ ಇದನ್ನು IIC ಯ ತಂತ್ರಜ್ಞಾನ ಕಾರ್ಯ ಗುಂಪು ಪ್ರಸ್ತಾಪಿಸಿದೆ ಈ ಮಾಡ್ಯೂಲ್ನಲ್ಲಿ ನಾವು ವಿಭಿನ್ನ ವ್ಯವಹಾರ ಮಾದರಿಗಳನ್ನು ನೋಡಿದ್ದೇವೆ ವಿವಿಧ ರೀತಿಯ ವ್ಯಾಪಾರ ಮಾದರಿಗಳು IIoT ಅಳವಡಿಕೆಯ ಕಡೆಗೆ ರೂಪಾಂತರಗೊಳ್ಳಲು ಅಳವಡಿಸಿಕೊಳ್ಳಬಹುದು ಇತ್ಯಾದಿ ತದನಂತರ ನಾವು ಈ ಕೆಲವು ವಿಭಿನ್ನ ಮಾದರಿಗಳ ವಾಸ್ತುಶಿಲ್ಪದ ಮಾದರಿಗಳನ್ನು ನೋಡಿದ್ದೇವೆ ತಾಂತ್ರಿಕವಾಗಿ ಈ ವ್ಯವಹಾರದ ಅವಶ್ಯಕತೆಗಳನ್ನು ಕಾರ್ಯಗತಗೊಳಿಸಲು ಬಳಸಬಹುದಾದ ಸಾಮಾನ್ಯ ಮಾದರಿಗಳು IIoT ಅವಶ್ಯಕತೆಗಳು ಮತ್ತು ನಿರೀಕ್ಷೆಗಳನ್ನು ಪೂರೈಸಲು ವ್ಯವಹಾರವನ್ನು ಪರಿವರ್ತಿಸುವ ಸಲುವಾಗಿ ಇದಾಗಿದೆ ಆದ್ದರಿಂದ ಇವುಗಳು ಈ ಉಲ್ಲೇಖಗಳು ನಿಮಗೆ ಆಸಕ್ತಿಯಿದ್ದರೆ ನೀವು ಅವುಗಳ ಮೂಲಕ ಹೋಗಬಹುದು ವಿಶೇಷವಾಗಿ ಈ ಪುಸ್ತಕಗಳು ಮುಖ್ಯವಾದ ಈ ಸಾಹಿತ್ಯವು ವ್ಯಾಪಾರ ವಾಸ್ತುಶಿಲ್ಪದ ಬಗ್ಗೆ ಉತ್ತಮ ತಿಳುವಳಿಕೆಯನ್ನು ಹೊಂದಲು ನಿಮಗೆ ಸಹಾಯ ಮಾಡುತ್ತದೆ IIoT ಮತ್ತು ಇತ್ಯಾದಿ ಆದ್ದರಿಂದ ಇದರೊಂದಿಗೆ ನಾವು ಅಂತ್ಯಕ್ಕೆ ಬರುತ್ತೇವೆ